ಈ ಹಿಂದೆ ನಾವು ಕ್ರಮಾವಳಿಗಳನ್ನು ನಿಗದಿಪಡಿಸುವ ಕೆಲವು ನೈಜ ಸಮಯದ ಕಾರ್ಯ ಗಳನ್ನು ನೋಡುತ್ತಿದ್ದೇವೆ ಆರಂಭದಲ್ಲಿ ನಾವು ಸರಳ ಗಡಿಯಾರ ಚಾಲಿತ ವೇಳಾಪಟ್ಟಿಗಳನ್ನು ನೋಡಿದ್ದೇವೆ ಮತ್ತು ನಂತರ ನಾವು ಘಟನಾ ಚಾಲಿತ ವೇಳಾಪಟ್ಟಿಗಳನ್ನು ನೋಡುತ್ತಿದ್ದೇವೆ ಆರಂಭದಲ್ಲಿ ನಾವು ಇಡಿಎಫ್ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನಂತರ ದರ ಏಕತಾನತೆಯ ವೇಳಾಪಟ್ಟಿಯನ್ನು ಚರ್ಚಿಸುತ್ತಿದ್ದೇವೆ ಮತ್ತು ದರ ಏಕತಾನತೆಯ ವೇಳಾಪಟ್ಟಿಯಲ್ಲಿ ವೇಳಾಪಟ್ಟಿ ಅಲ್ಗಾರಿದಮ್ ನಿಜವಾಗಿಯೂ ಸರಳವಾಗಿದೆ ಎಂದು ನಾವು ನೋಡಿದ್ದೇವೆ ಇದು ಪೂರ್ವಭಾವಿ ವೇಳಾಪಟ್ಟಿ ಮತ್ತು ಕಾರ್ಯಗಳ ಆವರ್ತನ ಅಥವಾ ಅವುಗಳ ಅವಧಿಯನ್ನು ಆಧರಿಸಿ ನಾವು ಕಾರ್ಯಗಳಿಗೆ ಆದ್ಯತೆ ಗಳನ್ನು ನಿಯೋಜಿಸಬೇಕಾಗಿದೆ ಕಾರ್ಯಗಳ ಸೆಟ್ ಅದರ ಗಡುವನ್ನು ಪೂರೈಸುತ್ತದೆಯೇ ಎಂದು ನೋಡಲು ಮತ್ತು ನಾವು 3 ಪ್ರಮುಖ ಫಲಿತಾಂಶಗಳನ್ನು ನೋಡಿದ್ದೇವೆ ಎಂದು ಹೇಳಲು ನಾವು ಕೆಲವು ಗಣಿತದ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಮೊದಲನೆಯದು ಕಾರ್ಯಯೋಜನೆ ಮಾಡಲು ನಿಗದಿಪಡಿಸಿದ ಕಾರ್ಯಗಳಿಗೆ ಬಳಕೆ 1 ಕ್ಕಿಂತ ಕಡಿಮೆಯಿರಬೇಕು ಆದರೆ ಅದು ಕನಿಷ್ಟ ಅಗತ್ಯತೆಯ ಸ್ಥಿತಿಯಾಗಿದೆಯೇ ಹೊರತು ಸಾಕಷ್ಟು ಅಲ್ಲ ಆದರೆ ನಂತರ ನಾವು ಸಾಕಷ್ಟು ಸ್ಥಿತಿಯನ್ನು ನೋಡಿದ್ದೇವೆ ಅಂದರೆ ಲಿಯು ಲೇಲ್ಯಾಂಡ್ ಸ್ಥಿತಿ n ಮತ್ತು ನಾವು ಉಕ್ತಿಯನ್ನು ನೋಡಿದ್ದೇವೆ ಮತ್ತು ಕಾರ್ಯಯೋಜನೆ ಮಾಡಲು ನಿಗದಿಪಡಿಸಿದ ಕಾರ್ಯಗಳಿಗೆ ಬಳಕೆ ಅದಕ್ಕಿಂತ ಕಡಿಮೆಯಿರಬೇಕು ಎಂದು ನೋಡಿದ್ದೇವೆ ಆದರೆ ನಂತರ ಅದು ನಿರಾಶಾವಾದದ ಸ್ಥಿತಿಯಾಗಿದೆ ಏಕೆಂದರೆ ಕಾರ್ಯಗಳ ಸೆಟ್ ಲಿಯು ಲೇಲ್ಯಾಂಡ್ ಸ್ಥಿತಿಯನ್ನು ವಿಫಲಗೊಳಿಸಿದರೂ ಸಹ ಅದನ್ನು ಕಾರ್ಯಸಾಧ್ಯವಾಗಿ ನಿಗದಿಪಡಿಸಬಹುದು ಮತ್ತು ಆದ್ದರಿಂದ ನಾವು ಲಿಯು ಮತ್ತು ಲೆಹೋಜ್ಕಿ ಪ್ರಮೇಯವನ್ನು ನೋಡಿದ್ದೇವೆ ಲಿಯು ಮತ್ತು ಲೆಹೋಜ್ಕಿ ಮಾನದಂಡದ ಹಿಂದಿನ ಮುಖ್ಯ ಆಲೋಚನೆಯೆಂದರೆ ಎಲ್ಲಾ ಕಾರ್ಯಗಳು ಒಟ್ಟಿಗೆ ಬಂದಾಗ ಸಂಭವಿಸುವ ಕೆಟ್ಟ ಪರಿಸ್ಥಿತಿಯಲ್ಲಿ ಕಾರ್ಯಗಳು ತಮ್ಮ ಮೊದಲ ಗಡುವನ್ನು ಪೂರೈಸಿದರೆ ನಂತರ ಕಾರ್ಯಗಳು ಎಲ್ಲಾ ಹಂತಗಳ ಅಡಿಯಲ್ಲಿ ಮತ್ತು ತಮ್ಮ ಪ್ರಮೇಯಗಳ ಪ್ರಕಾರ ತಮ್ಮ ಗಡುವನ್ನು ಪೂರೈಸುತ್ತಲೇ ಇರುತ್ತವೆ ಒಂದು ಟಾಸ್ಕ್ ಸೆಟ್ ತನ್ನ ಮೊದಲ ಗಡುವನ್ನು 0 ಹಂತದ ಸ್ಥಿತಿಯಲ್ಲಿ ಪೂರೈಸಿದರೆ ನಂತರ ನಿಗದಿಪಡಿಸಿದ ಕಾರ್ಯಗಳು ಅದರ ಎಲ್ಲಾ ಗಡುವುಗಳಲ್ಲಿ ಅದರ ಗಡುವನ್ನು ಪೂರೈಸುತ್ತವೆ ಕಾರ್ಯಗಳ ಸೆಟ್ ಅದರ ಮೊದಲ ಗಡುವನ್ನು ಪೂರೈಸುತ್ತದೆಯೇ ಎಂದು ಅದನ್ನು ಸಚಿತ್ರವಾಗಿ ಪರಿಶೀಲಿಸಲಾಗಿದೆ ಆದರೆ ಅದು ಸ್ವಲ್ಪ ತೊಡಕಿನದ್ದಾಗಿತ್ತು ಮತ್ತು ನಂತರ ನಾವು ಗಣಿತದ ಅಭಿವ್ಯಕ್ತಿಯನ್ನು ನೋಡಿದೆವು ಇದು ಒಂದು ಕಾರ್ಯ ಸೆಟ್ ಅದರ ಗಡುವನ್ನು ಪೂರೈಸುತ್ತದೆಯೇ ಎಂದು ಹೇಳುತ್ತದೆ ಒಂದು ಕಾರ್ಯಕ್ಕೆ ಸಂಬಂಧಿಸಿದಂತೆ ಗಣಿತದ ಅಭಿವ್ಯಕ್ತಿಯನ್ನು ನೀಡಲಾಗುತ್ತದೆ Ti ಮೊದಲ ಗಡುವನ್ನು eij1i 1pipjejpi ವೇಳೆ ನಾವು ನೋಡಿದಂತೆ ಈ ಅಭಿವ್ಯಕ್ತಿಯ ಹಿಂದಿನ ಅರ್ಥಗರ್ಭಿತ ಕಲ್ಪನೆಯೆಂದರೆ ಹೆಚ್ಚಿನ ಆದ್ಯತೆ ಇದ್ದಾಗಲೆಲ್ಲಾ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲ ಮತ್ತು ಹೆಚ್ಚಿನವು ಆದ್ಯತೆಯ ಕಾರ್ಯಗಳು ಚಾಲನೆಯಾಗುತ್ತವೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯಗಳು 0 ಹಂತಗಳಲ್ಲಿ ಚಲಿಸುವ ಸಮಯವು ಹಂತದಲ್ಲಿ ಉದ್ಭವಿಸುವ ಕಾರ್ಯವಾಗಿದೆ ಇದರೊಂದಿಗೆ ಹೆಚ್ಚಿನ ಆದ್ಯತೆಯ ಕಾರ್ಯಗಳನ್ನು ⌈pipj⌉∗e j ಎಂದು ನೀಡಲಾಗುತ್ತದೆ ಉದಾಹರಣೆಗೆ ಕಾರ್ಯದ ಅವಧಿ 20 ಆಗಿದ್ದರೆ ಮತ್ತು ನಮ್ಮ ಅವಧಿ 7 ಆಗಿರುವ ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ನಾವು ಹೊಂದಿದ್ದರೆ ⌈207⌉3 ಆದ್ದರಿಂದ ಪಿವಿಚ್ ನೊಳಗೆ 3 ಬಾರಿ ಹೆಚ್ಚಿನ pi ಸಂಭವಿಸುತ್ತದೆ 20 ಏಕೆಂದರೆ pj 0 ಕ್ಕೆ ಒಮ್ಮೆ ಸಂಭವಿಸುತ್ತದೆ ಒಮ್ಮೆ 7 ಮತ್ತು ಮತ್ತೆ 14 ಕ್ಕೆ ಮತ್ತು ಆದ್ದರಿಂದ ಯಾವುದೇ ಹೆಚ್ಚಿನ ಆದ್ಯತೆಯ ಕಾರ್ಯವಾದ ⌈pipj⌉∗ej ಗೆ ನಾವು ಸಾಮಾನ್ಯೀಕರಿಸಬಹುದು ಏಕೆಂದರೆ ಪ್ರತಿ ಬಾರಿ j ಕಾರ್ಯಗಳು ಸಂಭವಿಸಿದಾಗ ಅದು ⌈pipj⌉∗ej ಗಾಗಿ ಚಲಿಸುತ್ತದೆ ಅದು ಹೆಚ್ಚಿನ ಆದ್ಯತೆಯ ಕಾರ್ಯ Tj ಚಾಲನೆಯಲ್ಲಿರುವ ಸಮಯ ಮತ್ತು ಅದನ್ನು ಎಲ್ಲಾ ಹೆಚ್ಚಿನ ಆದ್ಯತೆಯ ಕಾರ್ಯಗಳಿಗೆ ಪರಿಗಣಿಸಬೇಕಾಗುತ್ತದೆ ಅಂದರೆ j 1 ರಿಂದ i 1 ಪ್ರತಿಯೊಂದು ಕಾರ್ಯಕ್ಕೂ Ti ಈ ಸ್ಥಿತಿಯನ್ನು ಹೊಂದಿದೆಯೇ ಎಂದು ನಾವು ಪರಿಶೀಲಿಸಬೇಕಾಗಿದೆ ಈ ಸ್ಥಿತಿಯು ಪ್ರತಿಯೊಂದು ಕಾರ್ಯಕ್ಕೂ ಇದ್ದರೆ ನಿಗದಿಪಡಿಸಿದ ಕಾರ್ಯಗಳು ಅದರ ಗಡುವನ್ನು ಪೂರೈಸುತ್ತವೆ ಎಂದು ಹೇಳಬಹುದು ಲಿಯು ಲೇಲ್ಯಾಂಡ್ ಮತ್ತು ಲಿಯು ಲೆಹೋಜ್ಕಿಯ ಅಭಿವ್ಯಕ್ತಿLiu Lehoczky's expressionsಗಳನ್ನು ಆಧರಿಸಿದ ಕೆಲವು ಉದಾಹರಣೆಗಳು ನಾವು ಇಲ್ಲಿ ಪರಿಗಣಿಸುವ ಮೊದಲ ಉದಾಹರಣೆಯೆಂದರೆ 3 ಕಾರ್ಯಗಳು ಟಿ1 ಟಿ2 ಮತ್ತು ಟಿ3 ಮತ್ತು ಟಿ1 ಗೆ ಕಾರ್ಯಗತಗೊಳಿಸುವ ಸಮಯ 20 ಮಿಲಿಸೆಕೆಂಡ್ ಮತ್ತು ಪಿ1 ಅವಧಿ 100 ಇ2 30 ಮಿಲಿಸೆಕೆಂಡ್ ಪಿ2 150 ಮತ್ತು ಇ3 60 ಮಿಲಿಸೆಕೆಂಡ್ ಮತ್ತು ಪಿ 3 200 ಮಿಲಿಸೆಕೆಂಡ್ ದರ ಏಕತಾನತೆಯ ವಿಶ್ಲೇಷಣೆಯ ಮೂಲಕ ನಾವು ಟಿ1 ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ ಏಕೆಂದರೆ ಅದು ಅವಧಿ ಕಡಿಮೆ ಟಿ2 ಮುಂದಿನ ಹೆಚ್ಚಿನ ಆದ್ಯತೆ ಮತ್ತು ಟಿ3 ಗೆ ಕಡಿಮೆ ಆದ್ಯತೆಯಾಗಿದೆ ದರ ಏಕತಾನತೆಯ ವೇಳಾಪಟ್ಟಿಯ ಈ ಆದ್ಯತೆಯ ನಿಯೋಜನೆಯೊಂದಿಗೆ ಕಾರ್ಯ ಸೆಟ್ ಅದರ ಗಡುವನ್ನು ಪೂರೈಸುತ್ತದೆಯೇ ಎಂದು ನಾವು ಪರಿಶೀಲಿಸೋಣ ನಾವು ಪರಿಶೀಲಿಸುವ ಮೊದಲ ವಿಷಯವೆಂದರೆ ಲಿಯು ಲೇಲ್ಯಾಂಡ್ ಮಾನದಂಡ ನಾವು ವಿವಿಧ ಕಾರ್ಯಗಳಿಂದಾಗಿ ಬಳಕೆಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಮೊದಲ ಕಾರ್ಯಕ್ಕೆ ಅದು 20100 ಎರಡನೆಯದಕ್ಕೆ 30150 ಮತ್ತು ಮೂರನೆಯ ಕಾರ್ಯಕ್ಕೆ 60200 ಮತ್ತು ನಾವು ∑ui0 7 ಅನ್ನು ಪಡೆಯುತ್ತೇವೆ ಅದು ಕಾರ್ಯಗಳ ಕಾರಣದಿಂದಾಗಿ ಒಟ್ಟು ಬಳಕೆಯಾಗಿದೆ ಲಿಯು ಲೇಲ್ಯಾಂಡ್ ಬೌಂಡ್ ತೃಪ್ತಿ ಹೊಂದಿದೆಯೆ ಎಂದು ಸಹ ಪರಿಶೀಲಿಸಬೇಕಾಗಿದೆ 3 ಕಾರ್ಯಗಳಿಗೆ ಲಿಯು ಲೇಲ್ಯಾಂಡ್ 3 ಆಗಿದೆ ಇದು n ಸೂತ್ರಗಳಿಂದ ಬಂದಿದೆ ಮತ್ತು ಅದನ್ನು ಸರಳೀಕರಿಸುವಾಗ ಲಿಯು ಲೇಲ್ಯಾಂಡ್ ಬೌಂಡ್ ಕಂಡುಬರುತ್ತದೆ 0 ಇದು ಕಾರ್ಯಗಳ ಸೆಟ್ ಅನ್ನು 0 7 0 78 ಎಂದು ನಿಗದಿಪಡಿಸುತ್ತದೆ ಮತ್ತು ಆದ್ದರಿಂದ ನಿಗದಿಪಡಿಸಿದ ಕಾರ್ಯಗಳು ಅದರ ಗಡುವನ್ನು ಪೂರೈಸುತ್ತವೆ ಎಂದು ಹೇಳಬಹುದು ಮೇಲಿನಿಂದ ಲಿಯು ಲೇಲ್ಯಾಂಡ್ ಮಾನದಂಡವು ತೃಪ್ತಿಗೊಂಡಿದೆ ಮತ್ತು ನಿಗದಿಪಡಿಸಿದ ಕಾರ್ಯಗಳನ್ನು ನಿಗದಿಪಡಿಸಲಾಗಿದೆ ಎಂದು er ಹಿಸಬಹುದು ಕಾರ್ಯಗತಗೊಳಿಸುವ ಸಮಯ ಮತ್ತು ಮೊದಲ ಕಾರ್ಯದ ಅವಧಿ 20 ಮಿಲಿಸೆಕೆಂಡ್ ಮತ್ತು 100 ಮಿಲಿಸೆಕೆಂಡ್ ಎರಡನೇ ಕಾರ್ಯವು 30 ಮಿಲಿಸೆಕೆಂಡ್ ಮತ್ತು 150 ಮಿಲಿಸೆಕೆಂಡ್ ಮತ್ತು ಮೂರನೆಯ ಕಾರ್ಯ ಕ್ರಮವಾಗಿ 90 ಮಿಲಿಸೆಕೆಂಡ್ ಮತ್ತು 200 ಮಿಲಿಸೆಕೆಂಡ್ ಇರುವ ವಿಭಿನ್ನ ಕಾರ್ಯಗಳನ್ನು ನೋಡೋಣ ಬಳಕೆಯನ್ನು ಪರಿಶೀಲಿಸಲು i1neipi i1nui 201003015090200510600 andi1nui0 82 ಮತ್ತು 3 ಕಾರ್ಯಕ್ಕೆ ಬದ್ಧವಾಗಿರುವ ಲಿಯು ಲೇಲ್ಯಾಂಡ್ 0 78 ಮತ್ತು ಇದು ಲಿಯು ಲೇಲ್ಯಾಂಡ್ ಅನ್ನು ಮೀರಿದೆ ಮತ್ತು ಆದ್ದರಿಂದ ಇದು ಲಿಯು ಲೇಲ್ಯಾಂಡ್ ಅನ್ನು ವಿಫಲಗೊಳಿಸುತ್ತದೆ ಪರೀಕ್ಷೆ ಲಿಯು ಲೇಲ್ಯಾಂಡ್ ಪ್ರಕಾರ ಇದು ವೇಳಾಪಟ್ಟಿಯಾಗಿರದೆ ಇರಬಹುದು ಆದರೆ ಲಿಯು ಲೇಲ್ಯಾಂಡ್ ನಿರಾಶಾವಾದದ ಫಲಿತಾಂಶ ಎಂದು ನಮಗೆ ತಿಳಿದಿರುವಂತೆ ಮತ್ತು ಆದ್ದರಿಂದ ನಾವು ವೇಳಾಪಟ್ಟಿ ಅಥವಾ ಇಲ್ಲವೇ ಎಂಬುದನ್ನು to ಹಿಸಲು ಲಿಯು ಮತ್ತು ಲೆಹೋಜ್ಕಿಯ ಪೂರ್ಣ ಸಮಯದ ಪ್ರಮೇಯವನ್ನು ಪರಿಶೀಲಿಸಬೇಕಾಗಿದೆ ಮೊದಲನೆಯದು ಎಲ್ಲಾ ಕಾರ್ಯಗಳು ತಮ್ಮ ಮೊದಲ ಗಡುವನ್ನು 0 ಹಂತದ ಪರಿಸ್ಥಿತಿಗಳಲ್ಲಿ ಪೂರೈಸುತ್ತದೆಯೇ ಎಂದು ಚಿತ್ರಾತ್ಮಕವಾಗಿ ಯೋಜಿಸುವುದು ಮತ್ತು ಪರಿಶೀಲಿಸುವುದು ಮತ್ತು ಎಲ್ಲಾ ಕಾರ್ಯಗಳು ತಮ್ಮ ಮೊದಲ ಗಡುವನ್ನು 0 ಹಂತದ ಅಡಿಯಲ್ಲಿ ಪೂರೈಸಿದರೆ ನಂತರ ನಿಗದಿಪಡಿಸಿದ ಕಾರ್ಯಗಳು ನಿಗದಿತವಾದದ್ದು ನಿಷ್ಕಪಟ ವಿಧಾನ ಟಾಸ್ಕ್ ಟಿ1 ನಿಂದ ಪ್ರಾರಂಭಿಸಿ ಇದು ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಮತ್ತು ಇದು ಟಿ2 ಮತ್ತು ಟಿ3 ನೊಂದಿಗೆ ಸಂಭವಿಸಿದರೂ ಸಹ ಟಿ1 ಚಾಲನೆಯಾಗುತ್ತದೆ ಮತ್ತು ಅದು 20 ರ ವೇಳೆಗೆ ಪೂರ್ಣಗೊಳ್ಳುತ್ತದೆ ಆದರೆ ಗಡುವು 100 ಆಗಿರುತ್ತದೆ ಆದ್ದರಿಂದ ಟಿ1 ತನ್ನ ಮೊದಲ ಗಡುವನ್ನು ಪೂರೈಸುತ್ತದೆ ಟಿ2 ಗಾಗಿ ಇದು 30 ಮಿಲಿಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅವಧಿ 150 ಮಿಲಿಸೆಕೆಂಡ್ ಟಿ2 ನ ಮೊದಲ ನಿದರ್ಶನವು 150 ಮಿಲಿಸೆಕೆಂಡುಗಳ ಮೊದಲು ಪೂರ್ಣಗೊಳ್ಳಬೇಕು ಮತ್ತು ಟಿ1 ಮತ್ತು ಟಿ2 ಒಟ್ಟಿಗೆ ಸಂಭವಿಸುವುದರಿಂದ ಮೊದಲ ಟಿ1 ರನ್ ಆಗುತ್ತದೆ ಟಿ 1 ಪೂರ್ಣಗೊಂಡಂತೆ ಟಿ 2 ಅನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಟಿ 2 50 ಮಿಲಿಸೆಕೆಂಡುಗಳವರೆಗೆ ಚಲಿಸುತ್ತದೆ ಮತ್ತು ಆ ಹೊತ್ತಿಗೆ ಅದು ಪೂರ್ಣಗೊಳ್ಳುತ್ತದೆ ಆದರೆ ಅದರ ಗಡುವು 150 ಮಿಲಿಸೆಕೆಂಡುಗಳು ಗಡುವಿನೊಳಗೆ ಟಿ2 ಪೂರ್ಣಗೊಳ್ಳುತ್ತದೆ ಏಕೆಂದರೆ ಟಿ1 ನ ಮುಂದಿನ ನಿದರ್ಶನ 100 ಕ್ಕೆ ಮಾತ್ರ ಸಂಭವಿಸುತ್ತದೆ ಮೂರನೆಯ ಕಾರ್ಯಕ್ಕಾಗಿ ಟಿ3 ಗೆ 90 ಮಿಲಿಸೆಕೆಂಡುಗಳು ಬೇಕಾಗುತ್ತವೆ ಮತ್ತು ಗಡುವು ಮತ್ತು ಅವಧಿ ಎರಡೂ 200 ಮಿಲಿಸೆಕೆಂಡುಗಳು ಮತ್ತೆ ನಾವು ಚಿತ್ರಾತ್ಮಕವಾಗಿ ನಕ್ಷೆ ಮಾಡೋಣ ಮತ್ತು ಟಿ1 ಟಿ2 ಟಿ3 ಒಟ್ಟಿಗೆ ಬರುತ್ತವೆ ಟಿ1 ಹೆಚ್ಚಿನ ಆದ್ಯತೆಯಾಗಿದ್ದು ಅದು 20 ಮಿಲಿಸೆಕೆಂಡುಗಳಿಗೆ ಚಲಿಸುತ್ತದೆ ಮತ್ತು ನಂತರ ಟಿ2 30 ಮಿಲಿಸೆಕೆಂಡುಗಳಿಗೆ ಚಲಿಸುತ್ತದೆ ಮತ್ತು ಈ ಸಮಯದಲ್ಲಿ ಟಿ3 ಚಲಾಯಿಸಲು ಪ್ರಾರಂಭಿಸಬಹುದು ಟಿ3 100 ವರೆಗೆ ಚಲಿಸಬಹುದು ಏಕೆಂದರೆ 100 ಮಿಲಿಸೆಕೆಂಡ್ ಟಿ1 ನಿದರ್ಶನವು ಉದ್ಭವಿಸುತ್ತದೆ ಈ ಹೊತ್ತಿಗೆ ಟಿ3 50 ಮಿಲಿಸೆಕೆಂಡುಗಳ ಕಾರ್ಯಗತಗೊಳಿಸುವನ್ನು ಪೂರ್ಣಗೊಳಿಸಬಹುದಿತ್ತು ಮತ್ತು ಟಿ1 ಪೂರ್ಣಗೊಂಡ ನಂತರ ಟಿ2 ಮತ್ತೆ ಕಾರ್ಯಗತಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಟಿ3 ಕಾರ್ಯಗತಗೊಳಿಸುತ್ತದೆ ಮತ್ತು ಪೂರ್ಣಗೊಳ್ಳುತ್ತದೆ ಆದರೆ ಅದು ಅದರ ಗಡುವಿನೊಳಗೆ ಇರುತ್ತದೆ ಕಾರ್ಯಗಳು ಅದರ ಗಡುವನ್ನು ಪೂರೈಸಲು ಹೊಂದಿಸಲಾಗಿದೆ ಮತ್ತು ನಾವು ಟಿ1 ಟಿ2 ಮತ್ತು ಟಿ3 ಅನ್ನು ಸಚಿತ್ರವಾಗಿ ರೂಪಿಸಿದ್ದೇವೆ ಮತ್ತು ಪರಿಶೀಲಿಸಿದ್ದೇವೆ ಇವೆಲ್ಲವೂ ಅವರ ಮೊದಲ ಗಡುವನ್ನು ಪೂರೈಸುತ್ತವೆ ಅದನ್ನು ಗಣಿತಶಾಸ್ತ್ರದಲ್ಲಿ ಮಾಡೋಣ ಮತ್ತೆ ನಾವು 3 ಕಾರ್ಯಗಳನ್ನು ಹೊಂದಿದ್ದೇವೆ ಅಲ್ಲಿ ಇ1 20 ಪಿ1 100 ಇ2 30 ಪಿ2 150 ಇ3 90 ಮತ್ತು ಪಿ3 200 ಮೊದಲನೆಯದಾಗಿ ಲಿಯು ಲೆಹೋಜ್ಕಿ ಸ್ಥಿತಿಯನ್ನು ಮೊದಲ ಕಾರ್ಯಕ್ಕಾಗಿ ಪರಿಶೀಲಿಸಲಾಗುತ್ತದೆ ಟಿ 1 ಅತ್ಯುನ್ನತ ಆದ್ಯತೆಯ ಕಾರ್ಯವಾಗಿದೆ ಮತ್ತು ಅದನ್ನು ಬೇರೆ ಯಾವುದೇ ಕಾರ್ಯದಿಂದ ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲ ಮತ್ತು ಆದ್ದರಿಂದ ಇದು 20 ಕ್ಕೆ ಚಲಿಸುತ್ತದೆ ಮತ್ತು ಅದು 100 ಮಿಲಿಸೆಕೆಂಡ್ನ ಗಡುವನ್ನು ಪೂರೈಸುತ್ತದೆ 20 100 ಕ್ಕಿಂತ ಕಡಿಮೆಯಿದೆ ಮತ್ತು ಇದು ಟಿ 1 ತನ್ನ ಗಡುವನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸುತ್ತದೆ ಟಿ2 ಗಾಗಿ ಇದಕ್ಕೆ 30 ಮಿಲಿಸೆಕೆಂಡ್ ಅಗತ್ಯವಿರುತ್ತದೆ ಮತ್ತು ಟಿ1 ಇದು ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಅಲ್ಲಿ ಕೇವಲ 1 ಹೆಚ್ಚಿನ ಆದ್ಯತೆಯ ಕಾರ್ಯವಿದೆ ಮತ್ತು ಅದು 2 ಬಾರಿ ಉದ್ಭವಿಸಬಹುದು ಏಕೆಂದರೆ ⌈150100⌉2 ಮತ್ತು ಪ್ರತಿ ಬಾರಿ ಟಿ1 ಕಾರ್ಯವು ಚಾಲನೆಯಲ್ಲಿರುವಾಗ ಅದು 20 ಮಿಲಿಸೆಕೆಂಡ್ ತೆಗೆದುಕೊಳ್ಳುತ್ತದೆ ಇಲ್ಲಿ 30 20 ∗ 2 70 ಮಿಲಿಸೆಕೆಂಡ್ ಅಂದರೆ ಟಿ2 ತನ್ನ ಕಾರ್ಯಗತಗೊಳಿಸುವನ್ನು 70 ಮಿಲಿಸೆಕೆಂಡು ಪೂರ್ಣಗೊಳಿಸುತ್ತದೆ ಆದರೆ ಅವಧಿ 150 ಮಿಲಿಸೆಕೆಂಡ್ ಇಲ್ಲಿ ಲಿಯು ಲೆಹೋಜ್ಕಿ ಮಾನದಂಡವು ತೃಪ್ತಿಗೊಂಡಿದೆ ಕಾರ್ಯಗತಗೊಳಿಸುವ ಸಮಯವಾಗಿ ಟಿ3 90 ಮಿಲಿಸೆಕೆಂಡ್ ಹೊಂದಿದೆ ಮತ್ತು ಅದರ ಅವಧಿ 200 ಮಿಲಿಸೆಕೆಂಡ್ ಮತ್ತು ಕಾರ್ಯ ಟಿ1 ಹೆಚ್ಚಿನ ಆದ್ಯತೆಯ ಕಾರ್ಯವು ಎರಡು ಬಾರಿ ಸಂಭವಿಸಬಹುದು ಏಕೆಂದರೆ ⌈200150⌉2 ಮತ್ತು 20 2 40 ಮಿಲಿಸೆಕೆಂಡ್ ಅನ್ನು ಹೆಚ್ಚಿನ ಆದ್ಯತೆಯ ಕಾರ್ಯದಿಂದ ತೆಗೆದುಕೊಳ್ಳಲಾಗುತ್ತದೆ ಎರಡನೇ ಅತಿ ಹೆಚ್ಚು ಆದ್ಯತೆಯ ಕಾರ್ಯವೆಂದರೆ ಟಿ2 ಇದು 2 ಬಾರಿ ಸಂಭವಿಸುತ್ತದೆ ಏಕೆಂದರೆ ⌈200150⌉2 ಮತ್ತು ಪ್ರತಿ ಬಾರಿ ಟಿ3 ಸಂಭವಿಸಿದಾಗ ಅದು 30 ಮಿಲಿಸೆಕೆಂಡಿಗೆ ಕಾರ್ಯಗತಗೊಳ್ಳುತ್ತದೆ ಒಟ್ಟು 190 ಮಿಲಿಸೆಕೆಂಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಚಿತ್ರಾತ್ಮಕ ರೇಖಾಚಿತ್ರದಲ್ಲಿ ಪಡೆದ ಫಲಿತಾಂಶಕ್ಕೆ ಹೋಲುತ್ತದೆ ಆದರೆ ಇವು ಸರಳ ಅಭಿವ್ಯಕ್ತಿಗಳಾಗಿರುವುದರಿಂದ ಯಾವುದೇ ತಪ್ಪಿಲ್ಲದೆ ಇದನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಮಾಡಬಹುದು ಆದರೆ ಚಿತ್ರಾತ್ಮಕವಾದವುಗಳು ತಪ್ಪಾಗುವ ಸಾಧ್ಯತೆಯಿದೆ ಮತ್ತು ಅದು ತೆಗೆದುಕೊಳ್ಳುತ್ತದೆ ಸಾಕಷ್ಟು ಸಮಯ ಇಂದಿನಿಂದ ಗಣಿತದ ಅಭಿವ್ಯಕ್ತಿಯನ್ನು ನಮ್ಮ ಎಲ್ಲಾ ಉದಾಹರಣೆಗಳಲ್ಲಿ ನೇರವಾಗಿ ಬಳಸಲಾಗುತ್ತದೆ ಲಿಯು ಲೆಹೋಜ್ಕಿ ಮಾನದಂಡದ ಕೆಲಸದ ಹಿಂದಿನ ಮುಖ್ಯ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಚಿತ್ರಾತ್ಮಕ ಪರಿಹಾರವು ಸಹಾಯ ಮಾಡುತ್ತದೆ ಆದರೆ ನಾವು ಗಣಿತದ ಅಭಿವ್ಯಕ್ತಿಯನ್ನು ಬಳಸುವ ಪರಿಹಾರವನ್ನು ರೂಪಿಸಲು ಸಹಾಯ ಮಾಡುತ್ತದೆ ಲಿಯು ಲೆಹೋಜ್ಕಿಯ ಮಾನದಂಡದಿಂದ ಕಾರ್ಯ ಸೆಟ್ ವೇಳಾಪಟ್ಟಿ ಎಂದು ನಾವು ನೋಡಬಹುದು 3 ಕಾರ್ಯಗಳು ಇರುತ್ತವೆ ಮತ್ತು ಕಾರ್ಯ ಟಿ1 ರ ಕಾರ್ಯಗತಗೊಳಿಸುವ ಸಮಯ 10 ಅವಧಿ ಮತ್ತು ಗಡುವು 50 ಕ್ಕೆ ಸಮನಾಗಿರುತ್ತದೆ ಮತ್ತು ಹಂತವು 100 ಮಿಲಿಸೆಕೆಂಡ್ ಮತ್ತು ಎಲ್ಲಕ್ಕಿಂತ ಕಡಿಮೆ ಮಿಲಿಸೆಕೆಂಡುಗಳಲ್ಲಿದೆ ಕಾರ್ಯ ಟಿ2 ರ ಕಾರ್ಯಗತಗೊಳಿಸುವ ಸಮಯ 20 ಅವಧಿ ಮತ್ತು 60 ರಲ್ಲಿ ಗಡುವು ಮತ್ತು ಹಂತ 0 ಮತ್ತು ಕಾರ್ಯ ಟಿ3 ರ ಕಾರ್ಯಗತಗೊಳಿಸುವ ಸಮಯ 30 ಅವಧಿ ಮತ್ತು ಗಡುವು ಎರಡೂ 80 ಮತ್ತು ಹಂತ 50 ಆಗಿದೆ ಲಿಯು ಲೇಲ್ಯಾಂಡ್ ಸ್ಥಿತಿಯನ್ನು ನಿಗದಿಪಡಿಸಲಾಗಿದೆಯೆ ಅಥವಾ ಇಲ್ಲವೇ ಎಂದು ಪರಿಶೀಲಿಸಲಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ವೇಳಾಪಟ್ಟಿ ಮಾಡದಿದ್ದರೆ ಲಿಯು ಲೇಲ್ಯಾಂಡ್ ಸ್ಥಿತಿ ನಂತರ ನಿಗದಿಪಡಿಸಿದ ಕಾರ್ಯಗಳು ನಿಗದಿತವಲ್ಲ ಎಂದು ತೀರ್ಮಾನಿಸುವ ಮೊದಲು ನಾವು ಲಿಯು ಮತ್ತು ಲೆಹೋಜ್ಕಿ ಮಾನದಂಡವನ್ನು ಪರಿಶೀಲಿಸಬೇಕಾಗಿದೆ ಆದರೆ ಟಾಸ್ಕ್ ಸೆಟ್ ಲಿಯು ಲೇಲ್ಯಾಂಡ್ ಮಾನದಂಡ ಮತ್ತು ಲಿಯು ಮತ್ತು ಲೆಹೋಜ್ಕಿ ಮಾನದಂಡ ಎರಡನ್ನೂ ವಿಫಲಗೊಳಿಸುತ್ತದೆ ಎಂದು ಭಾವಿಸೋಣ ನಂತರ ಟಾಸ್ಕ್ ಸೆಟ್ ಅನ್ನು ನಿಗದಿಪಡಿಸಲಾಗುವುದಿಲ್ಲ ಎಂದು ಸುರಕ್ಷಿತವಾಗಿ ತೀರ್ಮಾನಿಸಬಹುದೇ ಅಥವಾ ಇನ್ನೂ ನಿಗದಿಪಡಿಸಿದ ಕಾರ್ಯಗಳನ್ನು ನಿಗದಿಪಡಿಸುವ ಅವಕಾಶವಿದೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇದಕ್ಕೆ ಉತ್ತರವೆಂದರೆ ಒಂದು ಕಾರ್ಯಗಳ ಸೆಟ್ ಲಿಯು ಲೆಹೋಜ್ಕಿ ಮಾನದಂಡವನ್ನು ವಿಫಲವಾದಾಗಲೂ ಅದು ಇನ್ನೂ ಅದರ ಗಡುವನ್ನು ಪೂರೈಸುವ ಸಾಧ್ಯತೆಯಿದೆ ಇದರ ಹಿಂದಿನ ಮುಖ್ಯ ಕಾರಣವೆಂದರೆ ಲಿಯು ಲೆಹೋಜ್ಕಿ ಮಾನದಂಡದಲ್ಲಿ ನಾವು ಒಂದು ಕೆಟ್ಟ ಹಂತವನ್ನು ಪರಿಶೀಲಿಸುತ್ತೇವೆ ಅಲ್ಲಿ ಒಂದು ಕಾರ್ಯವು ಹಂತಕ್ಕೆ ಬಂದರೆ ಅದು ಹೆಚ್ಚಿನ ಆದ್ಯತೆಯ ಕಾರ್ಯಗಳು ಆದರೆ ನಂತರ ನಿರ್ದಿಷ್ಟ ಕಾರ್ಯ ಸೆಟ್ಗಾಗಿ ಅದು ಸಂಭವಿಸದೆ ಇರಬಹುದು ಒಂದು ಕಾರ್ಯದ 0 ಹಂತವು ಹೆಚ್ಚಿನ ಆದ್ಯತೆಯ ಕಾರ್ಯವಾಗಿದೆ ಆದ್ದರಿಂದ ನಿಗದಿಪಡಿಸಿದ ಕಾರ್ಯಗಳು ಲಿಯು ಲೆಹೋಜ್ಕಿ ಮಾನದಂಡವನ್ನು ವಿಫಲಗೊಳಿಸಬಹುದಾದರೂ ಅದು ಇನ್ನೂ ಅದರ ಕಾರ್ಯದ ಗಡುವನ್ನು ಪೂರೈಸಬಹುದು ಆದರೆ ನಂತರ ಈ ಪ್ರಕರಣಗಳು ತೀರಾ ಕಡಿಮೆ ಅಲ್ಲಿ ನಿಗದಿಪಡಿಸಿದ ಕಾರ್ಯಗಳು ಲಿಯು ಲೆಹೋಜ್ಕಿಯ ಪರೀಕ್ಷೆಯಲ್ಲಿ ವಿಫಲವಾಗುತ್ತವೆ ಮತ್ತು ಇನ್ನೂ ಅದರ ಗಡುವನ್ನು ಪೂರೈಸುತ್ತವೆ ದರ ಏಕತಾನತೆಯ ವೇಳಾಪಟ್ಟಿಯಲ್ಲಿನ ಕೆಲವು ಸಮಸ್ಯೆಗಳು ಈ ಕೆಳಗಿನಂತಿವೆ ಅಲ್ಲಿ ಪರಿಶೀಲಿಸಬೇಕಾದ ಮೊದಲನೆಯದು ಅಸ್ಥಿರ ಓವರ್ಲೋಡ್ ಕಾರ್ಯ ಫಲಿತಾಂಶ ಲಾಗಿಂಗ್ ಅಥವಾ ಕೆಲವು ಆರೋಗ್ಯ ಮೇಲ್ವಿಚಾರಣೆ ಪರಿಶೀಲನೆ ಮುಂತಾದ ಕೆಲವು ಕಾರ್ಯಗಳು ಕಡಿಮೆ ಆದ್ಯತೆಯ ಕಾರ್ಯಗಳಾಗಿವೆ ಮತ್ತು ಕೆಲವು ಕಾರಣಗಳಿಂದಾಗಿ ಈ ಕೆಲವು ಕಾರ್ಯಗಳು ವಿಳಂಬವಾದರೆ ಅದು ಹೆಚ್ಚಿನ ಆದ್ಯತೆಯ ಅತ್ಯಂತ ನಿರ್ಣಾಯಕ ಕಾರ್ಯದ ಮೇಲೆ ಪರಿಣಾಮ ಬೀರಬಹುದು ಕಡಿಮೆ ಆದ್ಯತೆಯ ಕಾರ್ಯವು ಹೆಚ್ಚಿನ ಆದ್ಯತೆಯ ಕಾರ್ಯಗಳ ಮೇಲೆ ಪರಿಣಾಮ ಬೀರದಿದ್ದರೆ ಅಸ್ಥಿರ ಓವರ್ಲೋಡ್ ಅಡಿಯಲ್ಲಿ ಸಿಸ್ಟಮ್ ಸ್ಥಿರವಾಗಿರುತ್ತದೆ ಎಂದು ಹೇಳಬಹುದು ಆದರೆ ಕಡಿಮೆ ಆದ್ಯತೆಯ ಕಾರ್ಯವು ವಿಳಂಬವಾದರೆ ಅದು ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ವಿಳಂಬಗೊಳಿಸುತ್ತದೆ ಸಿಸ್ಟಮ್ ಅಸ್ಥಿರವಾಗಿದೆ ಅಥವಾ ಕಳಪೆ ಅಸ್ಥಿರ ಓವರ್ಲೋಡ್ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಾವು ಹೇಳಬಹುದು ಅದು ಇಡಿಎಫ್ ವಿಷಯದಲ್ಲಿ ನಿಜವಾಗಿದೆ ದರ ಏಕತಾನತೆಯ ವೇಳಾಪಟ್ಟಿಯ ಪರೀಕ್ಷೆಯನ್ನು ಈ ಕೆಳಗಿನಂತಿರುತ್ತದೆ ಅಸ್ಥಿರ ಓವರ್ಲೋಡ್ ಪರಿಸ್ಥಿತಿಗಳಲ್ಲಿ ದರ ಏಕತಾನತೆಯ ವೇಳಾಪಟ್ಟಿ ಸ್ಥಿರವಾಗಿದೆ ಎಂದು ಹೇಳಬಹುದು ಅಸ್ಥಿರ ಓವರ್ಲೋಡ್ ಪರಿಸ್ಥಿತಿಗಳಲ್ಲಿ ದರ ಏಕತಾನ ಅಲ್ಗಾರಿದಮ್ ಸ್ಥಿರವಾಗಿರುತ್ತದೆ ದರ ಏಕತಾನತೆಯ ವೇಳಾಪಟ್ಟಿಯಲ್ಲಿ ಕಡಿಮೆ ಆದ್ಯತೆಯ ಕಾರ್ಯವು ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ಅದರ ಗಡುವನ್ನು ತಪ್ಪಿಸಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಮೂಲಭೂತ ತತ್ವವೆಂದರೆ ಕಡಿಮೆ ಆದ್ಯತೆಯ ಕಾರ್ಯವು ಪೂರ್ಣಗೊಳ್ಳದಿದ್ದಾಗಲೂ ಸಿದ್ಧವಾದಾಗ ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ಕಾರ್ಯಗತಗೊಳಿಸಲು ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಆರ್ಎಂಎ ನಿಜವಾಗಿಯೂ ಸ್ಥಿರವಾಗಿದೆ ಇದು ಕಡಿಮೆ ಆದ್ಯತೆಯ ಕಾರ್ಯವನ್ನು ಪೂರ್ವಭಾವಿಯಾಗಿ ಮಾಡುತ್ತದೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಬಂದಾಗ ಕಡಿಮೆ ಆದ್ಯತೆಯ ಕಾರ್ಯವು ಮುಂದುವರಿಯುವ ಯಾವುದೇ ಅವಕಾಶವಿಲ್ಲ ಮತ್ತು ಇದು ಅಸ್ಥಿರ ಓವರ್ಲೋಡ್ ಅಡಿಯಲ್ಲಿ ದರ ಏಕತಾನತೆಯ ವೇಳಾಪಟ್ಟಿ ಸ್ಥಿರವಾಗಿದೆ ಎಂದು ನಿರ್ಣಾಯಕವಾಗಿ ತೋರಿಸುತ್ತದೆ ಏಕೆಂದರೆ ಕಡಿಮೆ ಆದ್ಯತೆಯ ಕಾರ್ಯವು ಪೂರ್ಣಗೊಳ್ಳದಿದ್ದರೂ ಸಹ ಹೆಚ್ಚಿನ ಆದ್ಯತೆಯ ಕಾರ್ಯವು ಬಂದಾಗ ನಂತರ ಅದು ಸಂದರ್ಭ ಸ್ವಿಚ್ ಆಗುತ್ತದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಚಾಲನೆಯಾಗುತ್ತದೆ ಕಡಿಮೆ ಆದ್ಯತೆಯ ಕಾರ್ಯವು ಹೆಚ್ಚಿನ ಆದ್ಯತೆಯ ಕಾರ್ಯಗಳಿಗೆ ಸಿಪಿಯು ಅನ್ನು ನೀಡಬೇಕು ಮತ್ತು ಇದು ಇಡಿಎಫ್ನಲ್ಲಿ ಏನಾಗುತ್ತದೆ ಎಂಬುದಕ್ಕೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ಇದು ದರ ಏಕತಾನತೆಯ ವೇಳಾಪಟ್ಟಿ ಮತ್ತು ಅದರ ಕೋರ್ಸ್ನ ಅತ್ಯಂತ ಸಕಾರಾತ್ಮಕ ಲಕ್ಷಣವಾಗಿದೆ ಅಸ್ಥಿರ ಓವರ್ಲೋಡ್ ನಿರ್ವಹಣೆಗೆ ಸಂಬಂಧಿಸಿದಂತೆ ಇಡಿಎಫ್ ಅಲ್ಗಾರಿದಮ್ನಲ್ಲಿ ದರ ಏಕತಾನತೆಯ ವೇಳಾಪಟ್ಟಿಯ ಅತ್ಯಂತ ಸರಳ ಅನುಷ್ಠಾನವೆಂದರೆ ಎಲ್ಲಾ ಕಾರ್ಯಗಳನ್ನು ಸರದಿಯಲ್ಲಿ ಇಡುವುದು ಕಾರ್ಯಗಳು ಬರುತ್ತಿದ್ದಂತೆ ಸರದಿಯಲ್ಲಿ ನಾವು ಅದನ್ನು ಸರದಿಯಲ್ಲಿ ಇಡುತ್ತೇವೆ ಮತ್ತು ಪ್ರತಿ ಬಾರಿ ಕಾರ್ಯ ಆಗಮನ ಅಥವಾ ಪೂರ್ಣಗೊಂಡ ಘಟನೆ ಸಂಭವಿಸಿದಾಗ ಸರದಿಯಲ್ಲಿರುವ ಎಲ್ಲಾ ಕಾಯುವ ಕಾರ್ಯಗಳಲ್ಲಿ ಯಾವ ಕಾರ್ಯವು ಹೆಚ್ಚಿನ ಆದ್ಯತೆಯನ್ನು ಹೊಂದಿದೆ ಎಂಬುದನ್ನು ನೋಡಲು ನಾವು ಕ್ಯೂ ಮೂಲಕ ಪರಿಶೀಲಿಸಬೇಕು ಆದರೆ ನಾವು ಈ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದರೆ ಒಂದು ಕಾರ್ಯವು ಬಂದಾಗ ಅಳವಡಿಕೆಯ ಸಮಯದಲ್ಲಿ ನಾವು ಅದನ್ನು ಕ್ಯೂನ ಕೊನೆಯಲ್ಲಿ ಇಡುತ್ತೇವೆ ಮತ್ತು ಆದ್ದರಿಂದ ಅಳವಡಿಕೆಯ ಸಮಯ 1 ಆಗಿರುತ್ತದೆ ಆದರೆ ನಂತರ ಕಾರ್ಯದ ಆಗಮನ ಅಥವಾ ಪೂರ್ಣಗೊಳ್ಳುವ ಪ್ರತಿಯೊಂದು ವೇಳಾಪಟ್ಟಿ ಹಂತದಲ್ಲಿ ನಾವು ಸಂಪೂರ್ಣ ಪರಿಶೀಲಿಸಬೇಕಾಗಿದೆ ಕಾಯುವ ಕಾರ್ಯಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ಹೊಂದಿರುವದನ್ನು ಕಂಡುಹಿಡಿಯಲು ಕ್ಯೂ ಮತ್ತು ಆದ್ದರಿಂದ ಇದು O ಆಗಿದೆ ಸರದಿಯಲ್ಲಿ ಕಾಯುತ್ತಿರುವ n ಕಾರ್ಯಗಳು ಹೆಚ್ಚು ಪರಿಣಾಮಕಾರಿಯಾದ ಪರಿಹಾರವಲ್ಲ ಇದಕ್ಕೆ ಆದ್ಯತೆಯ ಕ್ಯೂ ಒಂದು ಪರಿಹಾರವಾಗಬಹುದು ಏಕೆಂದರೆ ರಾಶಿಯನ್ನು ಆಧರಿಸಿ ಆದ್ಯತೆಯ ಕ್ಯೂ ಅನ್ನು ಕಾರ್ಯಗತಗೊಳಿಸಬಹುದು ಒಂದು ರಾಶಿಯನ್ನು ಒಂದು ಶ್ರೇಣಿ ಯಲ್ಲಿ ಕಾರ್ಯಗತಗೊಳಿಸಬಹುದು ಮತ್ತು ನಾವು ಬಳಸುತ್ತೇವೆ ರಾಶಿ ಮತ್ತು ರಾಶಿಯಲ್ಲಿ ಒಂದು ಶ್ರೇಣಿಯ ದತ್ತಾಂಶ ರಚನೆ ಒಳಸೇರಿಸುವಿಕೆಯು logn ಆಗಿದೆ ಮತ್ತು ರಾಶಿ ಅಲ್ಗಾರಿದಮ್ನಲ್ಲಿ ಒಂದು ಅಂಶವನ್ನು ರಾಶಿಗೆ ಸೇರಿಸುವುದು O ಆಗಿದೆ ಆದರೆ ಹೆಚ್ಚಿನ ಆದ್ಯತೆಯ ಕಾರ್ಯವನ್ನು ಸುಲಭವಾಗಿ ಪಡೆಯಬಹುದು ಮತ್ತು ಅದು O ಇದು ಹೆಚ್ಚು ಪರಿಣಾಮಕಾರಿಯಾಗಿ ಲಿಂಕ್ ಮಾಡಲಾದ ಪಟ್ಟಿಗಿಂತ ಉತ್ತಮ ಪರಿಹಾರವಾಗಿದೆ ಆದರೆ ಇನ್ನೂ ಸಾಕಷ್ಟು ಉತ್ತಮವಾಗಿಲ್ಲ ಏಕೆಂದರೆ ಪ್ರತಿ ವೇಳಾಪಟ್ಟಿ ಹಂತದಲ್ಲಿ ಒಂದು ಕಾರ್ಯವು ಬಂದರೆ ನಾವು ಆ ಕಾರ್ಯವನ್ನು ಲಾಗ್ ಆಗಿರುವ ರಾಶಿಯಲ್ಲಿ ಸೇರಿಸಬೇಕಾಗುತ್ತದೆ ಇದು ಮಾಡಬಹುದು ಬಹು ಹಂತದ ಪ್ರತಿಕ್ರಿಯೆ ಕ್ಯೂ ಬಳಸುವ ಮೂಲಕ ಸುಧಾರಿಸಬಹುದು ದರ ಏಕತಾನತೆಯ ವೇಳಾಪಟ್ಟಿಯ ಆಪರೇಟಿಂಗ್ ಸಿಸ್ಟಮ್ ಅನುಷ್ಠಾನಗಳಲ್ಲಿ ಇದನ್ನು ನಿಜವಾಗಿ ಬಳಸಲಾಗುತ್ತದೆ ಇಲ್ಲಿರುವ ಕಲ್ಪನೆಯೆಂದರೆ ನಿಗದಿತ ಆದ್ಯತೆಯ ಗುಂಪನ್ನು ಮಾತ್ರ ಅನುಮತಿಸಲಾಗಿದೆ ಕೆಲವು ತರಗತಿಗಳ ನಂತರ ನಾವು ಪೊಸಿಕ್ಸ್ ನೈಜ ಸಮಯದ ಮಾನದಂಡವನ್ನು ಚರ್ಚಿಸುತ್ತೇವೆ ಮತ್ತು ಲಭ್ಯವಿರುವ ಆದ್ಯತೆಯ ಮಟ್ಟಗಳ ಸಂಖ್ಯೆ ಸಾಮಾನ್ಯವಾಗಿ 16 ಮತ್ತು ಕೆಲವು ಸಂದರ್ಭಗಳಲ್ಲಿ ಅದು 32 ಎಂದು ನೋಡುತ್ತೇವೆ ಆದರೆ ನಾವು ನಿಗದಿತ ಸಂಖ್ಯೆಯ ಆದ್ಯತೆಯ ಮಟ್ಟವನ್ನು ಹೊಂದಿದ್ದರೆ ನಾವು ಮಾಡಬಹುದು ಇಲ್ಲಿ ಕ್ಯೂ ಹೊಂದಿರಿ ಒಂದು ಕಾರ್ಯವು ಪ್ರತಿ ಬಾರಿಯೂ ಆದ್ಯತೆಯ 1 ಅನ್ನು ನಿಗದಿಪಡಿಸಿದರೆ ನಾವು ಅದನ್ನು ಸರದಿಯಲ್ಲಿ ಸೇರಿಸುತ್ತೇವೆ ಮತ್ತು ಅದು ಪೂರ್ಣಗೊಂಡ ನಂತರ ಅದು ಕಾಯುತ್ತಲೇ ಇರುತ್ತದೆ ಮತ್ತು ಮತ್ತೆ ಕಾರ್ಯ ಅವಧಿ ಮುಗಿಯುವವರೆಗೆ ನಾವು ಇಲ್ಲಿ ಒಂದು ಹೊಸ ಉದಾಹರಣೆಯನ್ನು ಸೇರಿಸುತ್ತೇವೆ ಮತ್ತು ನಾವು ಎಲ್ಲರಿಗೂ ಇದನ್ನು ಮಾಡುತ್ತೇವೆ ಕಾರ್ಯ ಆದ್ಯತೆಯ ಮಟ್ಟಗಳು ಒಳಸೇರಿಸುವಿಕೆಯು O ಆಗಿದೆ ಆದರೆ ಕಾರ್ಯವನ್ನು ವೇಳಾಪಟ್ಟಿ ಬಿಂದುವಿನಲ್ಲಿ ಆಯ್ಕೆ ಮಾಡುವುದು ಸಹ O ಏಕೆಂದರೆ ನಾವು ಹೆಚ್ಚಿನ ಆದ್ಯತೆಯ ಕಾರ್ಯದಿಂದ ಪರಿಶೀಲಿಸಬೇಕಾಗಿದೆ ಮತ್ತು ಈ ಯಾವುದೇ ಸಾಲುಗಳಲ್ಲಿ ಕಾರ್ಯವಿದ್ದರೆ ಒಂದು ವೇಳಾಪಟ್ಟಿಯಿಂದ ಪ್ರಾರಂಭವಾಗುವ ಕ್ಯೂನಲ್ಲಿ ಯಾವುದೇ ಕಾರ್ಯವಿದ್ದರೆ ಅದು ಯಾವುದೇ ಕ್ಯೂ ಮೂಲಕ ನೋಡುತ್ತದೆ ಅದು ಕ್ಯೂನ ಮುಂಭಾಗದಲ್ಲಿ ಕಾಯುವ ಕಾರ್ಯವನ್ನು ಕಂಡುಕೊಳ್ಳುತ್ತದೆ ಮತ್ತು ಅದು ಅದನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದು O ಮತ್ತು ಸೀಮಿತ ಸಂಖ್ಯೆ ಇರುವುದರಿಂದ ಕಾರ್ಯ ಮಟ್ಟಗಳ ಆದ್ದರಿಂದ ಇದು ಒಂದು ನಿರ್ದಿಷ್ಟ ಮಿತಿಯನ್ನು ನೋಡಬೇಕು ಮತ್ತು ಆದ್ದರಿಂದ ಕಾರ್ಯ ಸರತಿಯಲ್ಲಿ ಸೇರ್ಪಡೆಗೊಳ್ಳುವುದು ಮತ್ತು ಈ ಕ್ಯೂನಿಂದ ಕಾರ್ಯವನ್ನು ಪಡೆಯುವುದು ಎರಡೂ O ಇದು ಅತ್ಯಂತ ಪರಿಣಾಮಕಾರಿ ಅನುಷ್ಠಾನವಾಗಿದೆ ಆದ್ದರಿಂದ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಅನುಷ್ಠಾನಗಳನ್ನು ಚರ್ಚಿಸಿದಂತೆ ದರ ಏಕತಾನತೆಯ ವೇಳಾಪಟ್ಟಿಯನ್ನು ಸಾಮಾನ್ಯವಾಗಿ ಎಲ್ಲಾ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಗಳಲ್ಲಿ ಬಹು ಹಂತದ ಕ್ಯೂನೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ ಎಂದು ನಾವು ನೋಡುತ್ತೇವೆ ನಿಗದಿತ ಆದ್ಯತೆಗಳನ್ನು ಒದಗಿಸುವ ಮೂಲಕ ದರ ಏಕತಾನತೆಯ ವೇಳಾಪಟ್ಟಿಯ ಮೂಲಕ ನೈಜ ಸಮಯದ ಕಾರ್ಯಗಳ ವೇಳಾಪಟ್ಟಿಯನ್ನು ಅವರು ಬೆಂಬಲಿಸುತ್ತಾರೆ ಧನ್ಯವಾದಗಳು